ಡೈಎಲೆಕ್ಟ್ರಿಕ್ ವಸ್ತುಗಳ ಉಪಸ್ಥಿತಿಯಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ I ಡೈಎಲೆಕ್ಟ್ರಿಕ್ ವಸ್ತುಗಳನ್ನು ನೋಡುತ್ತಾ ನಾವು ಧ್ರುವೀಕರಿಸಬಹುದಾದ ವಸ್ತುಗಳನ್ನು ಪರಿಚಯಿಸಿದ್ದೇವೆ ನಾವು ಒಂದು ಪ್ರಮಾಣವನ್ನು ಪರಿಚಯಿಸಿದ್ದೇವೆ ವಿದ್ಯುತ್ ಸ್ಥಳಾಂತರ ನಾವು ಧ್ರುವೀಕರಣದ ಬಗ್ಗೆ ಮಾತನಾಡಿದ್ದೇವೆ ನಾವು ವಿದ್ಯುತ್ ಕ್ಷೇತ್ರದ ಬಗ್ಗೆ ಮಾತನಾಡಿದ್ದೇವೆ ನಾವು ಬೌಂಡ್ ಚಾರ್ಜ್ ಗಳ ಬಗ್ಗೆ ಮಾತನಾಡಿದ್ದೇವೆ ಎಲೆಕ್ಟ್ರೋಸ್ಟಾಟಿಕ್ಸ್ ನಲ್ಲಿ ಈ ಪ್ರಮಾಣಗಳನ್ನು ಬಳಸಿಕೊಂಡು ನಾವು ಸಮಸ್ಯೆಗಳನ್ನು ಹೇಗೆ ಪರಿಹರಿಸುತ್ತೇವೆ ನಾವು ಈಗ ಡೈಎಲೆಕ್ಟ್ರಿಕ್ಸ್ ಎಂದು ಕರೆಯಲ್ಪಡುವ ಬಗ್ಗೆ ಗಮನ ಹರಿಸಲಿದ್ದೇವೆ ಮತ್ತು ನಿರ್ದಿಷ್ಟವಾಗಿ ರೇಖೀಯ ಡೈಎಲೆಕ್ಟ್ರಿಕ್ಸ್ ಇವುಗಳು ಸ್ವತಃ ಯಾವುದೇ ಧ್ರುವೀಕರಣವನ್ನು ಹೊಂದಿರದ ವಸ್ತುಗಳು ಆದರೆ ಅವುಗಳನ್ನು ಮಾಧ್ಯಮದಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿ ಹಾಕಿದರೆ ಮಾಧ್ಯಮದಲ್ಲಿ ಅಲ್ಲ ಅವುಗಳನ್ನು ವಿದ್ಯುತ್ ಕ್ಷೇತ್ರದಲ್ಲಿ ಇರಿಸಿದರೆ ನಂತರ ಅವು ಧ್ರುವೀಕರಣ P ಅನ್ನು ಅಭಿವೃದ್ಧಿಪಡಿಸುತ್ತವೆ ಅದು ಸಮಾನವಾಗಿರುತ್ತದೆ ನಾನು ಚಿ e ಎಪ್ಸಿಲಾನ್ 0 E ಪ್ರಮಾಣವನ್ನು ವ್ಯಾಖ್ಯಾನಿಸುತ್ತಿದ್ದೇನೆ ಅಲ್ಲಿ E ಎಂಬುದು ಆ ಹಂತದಲ್ಲಿ ಕ್ಷೇತ್ರವಾಗಿದೆ ಆದ್ದರಿಂದ E ಎಂಬುದು r ನಲ್ಲಿ ಕ್ಷೇತ್ರವಾಗಿದೆ ಇದನ್ನು ನಾನು ಸ್ಪಷ್ಟವಾಗಿ ಬರೆಯುತ್ತೇನೆ r P ನಲ್ಲಿ r ಮತ್ತು P ಎಂಬುದು r ನಲ್ಲಿ ಧ್ರುವೀಕರಣವಾಗಿದೆ ಎಚ್ಚರಿಕೆಯ ಟಿಪ್ಪಣಿಯನ್ನು ನಾನು ಧ್ವನಿಸಲು ಬಯಸುತ್ತೇನೆ E ಅನ್ವಯಿಕ ಕ್ಷೇತ್ರಕ್ಕೆ ಸಮನಾಗಿಲ್ಲ ಅದು ಆ ಸಮಯದಲ್ಲಿ ಸ್ಥಳೀಯ E ಗೆ ಸಮಾನವಾಗಿರುತ್ತದೆ ಇದು ಅನ್ವಯಿಕ ಕ್ಷೇತ್ರ ಮತ್ತು ಕ್ಷೇತ್ರದ ಸಂಯೋಜನೆಯಾಗಿರುತ್ತದೆ ಇದು ಈ ಪ್ರೇರಿತ ಚಾರ್ಜ್ ಗಳಿಂದ ಉತ್ಪತ್ತಿಯಾಗುತ್ತದೆ ಇದು ಧ್ರುವೀಕರಣದ ಕಾರಣ ಬರುತ್ತದೆ E ಅನ್ವಯಿಕ ಕ್ಷೇತ್ರಕ್ಕೆ ಸಮನಾಗಿಲ್ಲ ಇದು r ನಲ್ಲಿರುವ ಕ್ಷೇತ್ರವಾಗಿದೆ ಚಿ e ಅನ್ನು ವಿದ್ಯುತ್ ಸಂವೇದನಾಶೀಲತೆ ಎಂದು ಕರೆಯಲಾಗುತ್ತದೆ ಅಂದರೆ ಅನ್ವಯಿಕ ವಿದ್ಯುತ್ ಕ್ಷೇತ್ರಕ್ಕೆ ಅಥವಾ ಆ ಸಮಯದಲ್ಲಿ ಸ್ಥಳೀಯವಾಗಿ ಕ್ಷೇತ್ರಕ್ಕೆ ವ್ಯವಸ್ಥೆಯು ಎಷ್ಟು ಸ್ಪಂದಿಸುತ್ತದೆ ಚಿ ಚಿತ್ರಗಳು ಆದ್ದರಿಂದ ಸ್ಥಳಾಂತರವನ್ನು r ನಲ್ಲಿ ಎಪ್ಸಿಲಾನ್ 0 E ಪ್ಲಸ್ P ಎಂದು ನೀಡಲಾಗುತ್ತದೆ ಇದನ್ನು ನಾನು ಎಪ್ಸಿಲಾನ್ 0 1 ಪ್ಲಸ್ ಚಿ e E ಎಂದು ಬರೆಯಬಹುದು ಈ ಪ್ರಮಾಣ 1 ಪ್ಲಸ್ ಚಿ e ನಾವು ಇದನ್ನು K ಅಥವಾ ಡೈಎಲೆಕ್ಟ್ರಿಕ್ ಸ್ಥಿರ ಎಂದು ಕರೆಯಲಿದ್ದೇವೆ ಆದ್ದರಿಂದ D ಡೈಎಲೆಕ್ಟ್ರಿಕ್ ವಸ್ತುವು K ಎಪ್ಸಿಲಾನ್ 0 E ಗೆ ಸಮನಾಗಿರುತ್ತದೆ ಮತ್ತು ಕೆಲವೊಮ್ಮೆ ನಾವು ಇದನ್ನು E ಎಪ್ಸಿಲಾನ್ E ಎಂದು ಬರೆಯುತ್ತೇವೆ ಅಲ್ಲಿ ಎಪ್ಸಿಲಾನ್ ಎಂಬುದು ಆ ವಸ್ತುವಿನ ಪರ್ಮಿಟಿವಿಟಿ ಈಗ ಸಮಸ್ಯೆಯೊಂದರಲ್ಲಿ ನಾನು ಏನು ಪರಿಹರಿಸಬೇಕೆಂದು ನೋಡೋಣ ಡೈಎಲೆಕ್ಟ್ರಿಕ್ಸ್ ಉಪಸ್ಥಿತಿಯಲ್ಲಿ ಸಮಸ್ಯೆಯನ್ನು ಪರಿಹರಿಸುವುದು ನಮ್ಮಲ್ಲಿ ಏನು ಇದೆ ನಾವು D ಗಾಗಿ ಸಮೀಕರಣಗಳನ್ನು ಹೊಂದಿದ್ದೇವೆ D ಯ ವಿಭಜನೆಯು ರೋ ಫ್ರೀ ಗೆ ಸಮಾನವಾಗಿರುತ್ತದೆ ಅದು ನನ್ನಲ್ಲಿರುವ ಒಂದು ಸಮೀಕರಣ ನನ್ನಲ್ಲಿರುವ ಇತರ ಸಮೀಕರಣವು E ಕರ್ಲ್ 0 ಆಗಿದೆ ಮತ್ತು ಇದು ನನಗೆ ಹೇಳುತ್ತದೆ ನಾನು E ಅನ್ನು ಪೊಟೆನ್ಶಿಯಲ್ ಗ್ರೇಡಿಯಂಟ್ ಎಂದು ಬರೆಯಬಹುದು ಈಗ ಎಲ್ಲೋ ನೀಡಲಾದ ಈ ಡೈಎಲೆಕ್ಟ್ರಿಕ್ ವಸ್ತು ಮತ್ತು ಕೆಲವು ಚಾರ್ಜ್ ವಿತರಣೆಯನ್ನು ನೋಡೋಣ ರೋ r ಇದು ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಆದ್ದರಿಂದ D ಯ ವಿಭಜನೆಯು ರೋ E ಮೈನಸ್ V r ಆದರೆ ಈಗ ಈ ವಸ್ತುವಿನೊಳಗಿನ ಧ್ರುವೀಕರಣ ಏನೆಂಬುದನ್ನು ನಾನು ವಿವರಿಸಬೇಕಾಗಿದೆ ಈ ಅಂಶವನ್ನು ಅಳಿಸೋಣ ಈ ವಸ್ತುವಿನೊಳಗಿನ ಧ್ರುವೀಕರಣವು D ಅಥವಾ E ಮತ್ತು D ಮತ್ತು E ಅಥವಾ P ಮತ್ತು E ನಡುವಿನ ಸಂಬಂಧವನ್ನು ರಚನಾತ್ಮಕ ಸಂಬಂಧ ಎಂದು ಕರೆಯಲಾಗುತ್ತದೆ ಮತ್ತು ನಾವು ಈಗಾಗಲೇ ಈ ಸಂಬಂಧವನ್ನು ರೇಖೀಯ ಡೈಎಲೆಕ್ಟ್ರಿಕ್ಸ್ ಗಾಗಿ ಬರೆದಿದ್ದೇವೆ ರೇಖೀಯ ಡೈಎಲೆಕ್ಟ್ರಿಕ್ ಗಾಗಿ ಇದನ್ನು ಇಲ್ಲಿಯೇ ನೀಡಲಾಗಿದೆ ಆದ್ದರಿಂದ ನಮ್ಮಲ್ಲಿರುವುದು D ರೋ ಫ್ರೀ ಯನ್ನು ನಾವು ಹೊಂದಿದ್ದೇವೆ ನಮ್ಮಲ್ಲಿ E ಮೈನಸ್ ಗ್ರಾಡ್ ಪೈ ಗೆ ಸಮನಾಗಿರುತ್ತದೆ ನಮ್ಮಲ್ಲಿ D K ಎಪ್ಸಿಲಾನ್ 0 E ಗೆ ಸಮಾನವಾಗಿರುತ್ತದೆ ಇದು ಮೈನಸ್ ಚಿಹ್ನೆಯೊಂದಿಗೆ K ಎಪ್ಸಿಲಾನ್ 0 ಗ್ರಾಡ್ ಪೈ ಆಗಿದೆ ಆದ್ದರಿಂದ ನೀವು ಬಯಸಿದರೆ ನಾವು K ಎಪ್ಸಿಲಾನ್ 0 ನ ಭಿನ್ನತೆಯನ್ನು ಹೊಂದಿದ್ದೇವೆ ನಾನು ಹೊರಗೆ ಬರೆಯಬಲ್ಲೆ ಪೈ ಗ್ರಾಡ್ ರೋ ಫ್ರೀ ಗೆ ಸಮಾನವಾಗಿರುತ್ತದೆ ಮತ್ತು ನಾನು ಈಗ ಮಾಡಬೇಕಾಗಿರುವುದು ನಿಮಗೆ ಇಷ್ಟವಾದರೆ ಈ K ನಾನು ಇಡೀ ವಿಷಯವನ್ನು ಡೈಎಲೆಕ್ಟ್ರಿಕ್ ಮಾಧ್ಯಮವೆಂದು ಭಾವಿಸಿದರೆ ಇಲ್ಲಿ ಒಂದು ಮಾಧ್ಯಮ ಬಹುಶಃ ಎರಡನೇ ಮಾಧ್ಯಮದ ಹೊರಗೆ K ಬದಲಾಗುತ್ತಿದೆ ಗಡಿಯ ಇಂಟರ್ಫೇಸ್ನಲ್ಲಿ ನಾನು ಏನು ಮಾಡಬೇಕು ಆದ್ದರಿಂದ ನನಗೆ ಅಗತ್ಯವಿರುವ ಮೂರನೇ ವಿಷಯವೆಂದರೆ ಇಂಟರ್ಫೇಸ್ನಲ್ಲಿ ಗಡಿ ಪರಿಸ್ಥಿತಿಗಳು ಮತ್ತು D ಡೈವರ್ಜೆನ್ಸ್ ರೋ ಫ್ರೀ ಗೆ ಸಮನಾಗಿರುತ್ತದೆ ಗಾಸ್ ನ ಪ್ರಮೇಯದಿಂದ ನಾನು ಬರೆಯಬಲ್ಲೆ ಮಧ್ಯಮ 2 ರಲ್ಲಿ D ಲಂಬವಾಗಿ ಮಧ್ಯಮ 1 ರಲ್ಲಿ ಲಂಬವಾಗಿ D 1 ಲಂಬವಾಗಿ ಸಿಗ್ಮಾ ಫ್ರೀ ಆಗಿರುತ್ತದೆ ಇದರ ಅರ್ಥವೇನೆಂದು ನೋಡೋಣ ಆದ್ದರಿಂದ ಇಲ್ಲಿ ಇಂಟರ್ಫೇಸ್ ಇದೆ ಎಂದು ಭಾವಿಸೋಣ ಇದು ಮಧ್ಯಮ 1 ಇದು ಮಧ್ಯಮ 2 ಆಗಿದೆ ಈ ಮಾಧ್ಯಮವನ್ನು ಸಹ ನಿರ್ವಾತಗೊಳಿಸಬಹುದು ಮತ್ತು ಇಲ್ಲಿ D 1 ಇದೆ ಇಲ್ಲಿ D 2 ಇದೆ

ಆದ್ದರಿಂದ ಅದು ಒಂದು ಗಡಿ ಸ್ಥಿತಿಯಾಗಿದೆ ಇತರ ಗಡಿ ಸ್ಥಿತಿಯಲ್ಲಿ ಅಂದರೆ ಮತ್ತೆ ಈ ಮೇಲ್ಮೈಯನ್ನು ನೋಡಿ E ಇಲ್ಲಿ ನೋಡಿ E 1 ಬದಿಯಲ್ಲಿ E ಬದಿಯಲ್ಲಿ 2 E ಕರ್ಲ್ 0 ಆಗಿದೆ ಆದ್ದರಿಂದ ನಾನು ಈ ರೀತಿಯ ಲೂಪ್ ತೆಗೆದುಕೊಂಡು ಸ್ಟೋಕ್ಸ್ Stokes' ಪ್ರಮೇಯವನ್ನು ಇದಕ್ಕೆ ಅನ್ವಯಿಸಿದರೆ ನಾನು ಸೈಡ್ 1 ರಲ್ಲಿ E ಸಮಾನಾಂತರವನ್ನು ಪಡೆಯುತ್ತೇನೆ ಸೈಡ್ 2 ರಲ್ಲಿ E ಸಮಾನಾಂತರವಾಗಿರುತ್ತದೆ ಅದು ಸಮನಾಗಿರುತ್ತದೆ ಇಂಟರ್ಫೇಸ್ ಆದ್ಯಂತ ಪೈ r ನಿರಂತರವಾಗಿರುತ್ತದೆ ಆದ್ದರಿಂದ ಈ ಎಲ್ಲವನ್ನು ನಾವು ಸಂಕ್ಷಿಪ್ತವಾಗಿ ಹೇಳೋಣ ನನ್ನ ಬಳಿ ಏನು ಇದೆ ನಾನು ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿದೆ D ಯ ವಿಭಜನೆಯು ರೋ ಫ್ರೀ ಗೆ ಸಮಾನವಾಗಿರುತ್ತದೆ ನಾನು E ಮೈನಸ್ V ಗ್ರಾಡ್ ಗೆ ಸಮನಾಗಿರುತ್ತದೆ ಪೊಟೆನ್ಶಿಯಲ್ ಗಾಗಿ ನಾನು ಪೈ ಬರೆದಿದ್ದೇನೆ ಇದನ್ನು V r ಎಂದು ಬರೆಯೋಣ ನಾನು ಸಹ ರಚನಾತ್ಮಕ ಸಂಬಂಧವನ್ನು ಹೊಂದಿದ್ದೇನೆ D K ಎಪ್ಸಿಲಾನ್ 0 E ಗೆ ಸಮಾನವಾಗಿರುತ್ತದೆ ಅಥವಾ r ನಲ್ಲಿ ಸ್ಥಳೀಯ ಧ್ರುವೀಕರಣವು ಚಿ E ಎಪ್ಸಿಲಾನ್ 0 E ಗೆ ಸಮಾನವಾಗಿರುತ್ತದೆ ತದನಂತರ ನಾನು ಈ ಎಲ್ಲ ಗಡಿ ಪರಿಸ್ಥಿತಿಗಳಿಗೆ ಸೇರಿಸುತ್ತೇನೆ ಮತ್ತು ಗಡಿ ಪರಿಸ್ಥಿತಿಗಳೆಂದರೆ ಇಂಟರ್ಫೇಸ್ ಆದ್ಯಂತ D ಲಂಬವಾಗಿ ಬದಲಾವಣೆ ಸಿಗ್ಮಾ ಬೌಂಡ್ ಗೆ ಸಮಾನವಾಗಿರುತ್ತದೆ ಮತ್ತು V r ನ ಪೈ ನಿರಂತರವಾಗಿರುತ್ತದೆ ಇವುಗಳೊಂದಿಗೆ ನಾವು ರೇಖೀಯ ಡೈಎಲೆಕ್ಟ್ರಿಕ್ಸ್ ನಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಬಹುದು ಏಕೆಂದರೆ ಈ ರಚನಾತ್ಮಕ ಸಂಬಂಧ ನನಗೆ ತಿಳಿದಿದೆ ಒಂದು ಉದಾಹರಣೆಯನ್ನು ಪರಿಹರಿಸೋಣ ಒಂದು ಸರಳ ಉದಾಹರಣೆಯೆಂದರೆ ನಾನು ಪಾಯಿಂಟ್ ಚಾರ್ಜ್ ಅನ್ನು ಹೊಂದಿದ್ದೇನೆ ಇದು ಅನಂತ ಡೈಎಲೆಕ್ಟ್ರಿಕ್ ಮಾಧ್ಯಮ ಡೈಎಲೆಕ್ಟ್ರಿಕ್ ಸ್ಥಿರಾಂಕದಲ್ಲಿದೆ ನಿಮ್ಮ ಹನ್ನೆರಡನೇ ತರಗತಿಯ ಉತ್ತರವನ್ನು ನೀವು ಈಗಾಗಲೇ ತಿಳಿದಿದ್ದೀರಿ ಇದು ವಿದ್ಯುತ್ ಕ್ಷೇತ್ರವನ್ನು Q ಓವರ್ 4 ಪೈ ಎಪ್ಸಿಲಾನ್ 0 1 ಓವರ್ r ಸ್ಕ್ವೇರ್ ಇದು K ನಿಂದ ಕಡಿಮೆಯಾಗುತ್ತದೆ ಈಗ ನಮ್ಮ ಗಣಿತ ಯಂತ್ರೋಪಕರಣಗಳನ್ನು ಅನ್ವಯಿಸುವ ಮೂಲಕ ಈ ಉತ್ತರವನ್ನು ಪಡೆಯೋಣ ನಾನು D ಯ ಡೈವರ್ಜೆನ್ಸ್ ಅನ್ನು r ಫ್ರೀ ನಲ್ಲಿ ರೋ ಫ್ರೀ ಗೆ ಸಮಾನವಾಗಿರುತ್ತದೆ ಈ ಅಂಶವನ್ನು ನಾವು ಮೂಲವೆಂದು ಪರಿಗಣಿಸೋಣ ನಂತರ ನಾನು ಇದನ್ನು r ನ Q ಡೆಲ್ಟಾ ಎಂದು ಬರೆಯಬಹುದು ಅದು ನನ್ನ ಸಮೀಕರಣ 1 ನಾನು E ಕರ್ಲ್ ಅನ್ನು 0 ಗೆ ಸಮವಾಗಿಸುತ್ತೇನೆ ಮತ್ತು ಅದು ನನಗೆ E ಮೈನಸ್ ಗ್ರಾಡ್ V r ನೀಡುತ್ತದೆ ಈಗ ಡೈವರ್ಜೆನ್ಸ್ ಅಥವಾ ಲೀನಿಯರ್ ಡೈಎಲೆಕ್ಟ್ರಿಕ್ r ನ K ಎಪ್ಸಿಲಾನ್ 0 E ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು V r ನ ಮೈನಸ್ K ಎಪ್ಸಿಲಾನ್ 0 ಗ್ರೇಡ್ ಆಗಿದೆ ಇದು ತಕ್ಷಣವೇ ನನಗೆ D ನ ಭಿನ್ನತೆಯನ್ನು ನೀಡುತ್ತದೆ ಮೈನಸ್ K ಎಪ್ಸಿಲಾನ್ 0 V ಆಫ್ r ನ ಲ್ಯಾಪ್ಲಾಸಿಯನ್ ಮತ್ತು ಇದು r ನ Q ಡೆಲ್ಟಾ ಕ್ಕೆ ಸಮಾನವಾಗಿರುತ್ತದೆ ಅಥವಾ V r ನ ವಿಭಜನೆಯು K ಎಪ್ಸಿಲಾನ್ 0 ಗಿಂತ r ನ Q ಡೆಲ್ಟಾ ಕ್ಕೆ ಸಮಾನವಾಗಿರುತ್ತದೆ ಇದು ನನಗೆ ಉತ್ತರವನ್ನು ನೀಡುವ ಸಮೀಕರಣವಾಗಿದೆ ಆದರೆ ಇದರ ಉತ್ತರ ನನಗೆ ಈಗಾಗಲೇ ತಿಳಿದಿದೆ ಇದು ಪಾಯಿಂಟ್ ಚಾರ್ಜ್ ಸಮೀಕರಣಕ್ಕೆ ಸಮನಾಗಿರುತ್ತದೆ ಇದು ಎಪ್ಸಿಲಾನ್ 0 ಡೆಲ್ಟಾ r ಮೇಲೆ ಮೈನಸ್ Q ಗೆ ಸಮಾನವಾಗಿರುತ್ತದೆ ಮತ್ತು ಪ್ರತಿ ಕೇಂದ್ರದ ಪಾಯಿಂಟ್ ಚಾರ್ಜ್ ಇರುತ್ತದೆ ಎಂದು ಹೇಳುತ್ತದೆ ಬದಲಾಗಿ ನಾನು ಈಗ ಹೊಂದಿರುವ ಸಮೀಕರಣವೆಂದರೆ ಡೆಲ್ ಸ್ಕ್ವೇರ್ V r ಮೈನಸ್ Q ಓವರ್ K 1 ಓವರ್ ಎಪ್ಸಿಲಾನ್ 0 ಡೆಲ್ಟಾ r ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದೆಲ್ಲವೂ ನನಗೆ ಹೇಳುತ್ತದೆ V r ಆದ್ದರಿಂದ ಮೂಲ ಉಚಿತ ಚಾರ್ಜ್ ಪರಿಹಾರಕ್ಕಿಂತ K ಗಿಂತ 1 ಪಟ್ಟು ಹೆಚ್ಚಾಗುತ್ತದೆ ಆದ್ದರಿಂದ Q ಓವರ್ 4 ಪೈ ಎಪ್ಸಿಲಾನ್ 0 K 1 ಓವರ್ r ಉಳಿದ ಉತ್ತರವನ್ನು ಪಡೆಯುವುದು ಸುಲಭ ಮುಂದಿನ ಉಪನ್ಯಾಸದಲ್ಲಿ ಕೆಲವು ಚಾರ್ಜ್ ವಿತರಣೆಯೊಂದಿಗೆ ರೇಖೀಯ ಡೈಎಲೆಕ್ಟ್ರಿಕ್ಸ್ ಇದ್ದಾಗ ಸ್ಥಾಯೀವಿದ್ಯುತ್ತಿನ ಪೊಟೆನ್ಶಿಯಲ್ ಮತ್ತು ಸಂಬಂಧಿತ ಕ್ಷೇತ್ರವನ್ನು ಪರಿಹರಿಸಲು ನಾವು ಇನ್ನೂ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ